ಎರಡನೆಯ ವಾರದ 5ನೇ ತರಗತಿಯಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳಿಗೂ ಸ್ವಾಗತ ಹಿಂದಿನ ತರಗತಿಯಲ್ಲಿ ಮುಖದ ಅಭಿವ್ಯಕ್ತಿಗಳ ಮಹತ್ವ ಮತ್ತು ಅವುಗಳನ್ನು ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಇಂದಿಗೆ ಹೇಗೆ ಜೋಡಿಸಲಾಗುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಪರಿಣಾಮಕಾರಿ ಕಂಪ್ಯೂಟಿಂಗ್ ಪರಿಕಲ್ಪನೆಯನ್ನು ಮೊದಲು ಪಿಕಾರ್ಡ್ ಪರಿಚಯಿಸಿದಾಗ ನಿಂದ ಮಾನವ ಮುಖದ ಅಭಿವ್ಯಕ್ತಿಗಳು ಮತ್ತು ಕಂಪ್ಯೂಟರ್ ಗಳಿಂದ ಅವುಗಳ ಮಾನ್ಯತೆ ವ್ಯಾಪಕವಾಗಿ ಅಧ್ಯಯನ ಮಾಡಲ್ಪಟ್ಟ ವಿಷಯವಾಗಿದೆ ಮಾನವ ಮುಖದ ಭಾವನೆಗಳನ್ನು ಸ್ವಯಂಚಾಲಿತವಾಗಿ ಗುರುತಿಸುವ ಹಲವಾರು ವಿಧಾನಗಳು ಮತ್ತು ಕ್ರಮಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗುತ್ತಿದೆ ಮುಖದ ಅಭಿವ್ಯಕ್ತಿಗಳನ್ನು ಗುರುತಿಸುವ ಒಂದು ನಿರ್ದಿಷ್ಟ ಆಸಕ್ತಿದಾಯಕ ಅಂಶವೆಂದರೆ ಸೂಕ್ಷ್ಮ ಅಭಿವ್ಯಕ್ತಿಗಳು ಇದು ನಮ್ಮ ತಿಳುವಳಿಕೆಯನ್ನು ಆಧರಿಸಿದ್ದು ಸೂಕ್ಷ್ಮ ಅಭಿವ್ಯಕ್ತಿಗಳು ನಮ್ಮ ಮುಖದ ಮೇಲೆ ಬಹಳ ಕ್ಷಣಿಕ ರೀತಿಯಲ್ಲಿ ಬರುವ ಅಭಿವ್ಯಕ್ತಿಗಳಾಗಿವೆ ಅರ್ಧ ಸೆಕೆಂಡಿನಿಂದ 4 ಸೆಕೆಂಡುಗಳ ವರೆವಿಗೂ ಇರುವಂತಹ ಈ ಅಭಿವ್ಯಕ್ತಿಗಳು ಕೆಲವು ಸಂಶೋಧನೆಗಳ ಪ್ರಕಾರ ಸೂಕ್ಷ್ಮ ಅಭಿವ್ಯಕ್ತಿಗಳ ಅವಧಿ ಇನ್ನೂ ಕಡಿಮೆ ಕೆಲವರು ಇದು ಅರ್ಧ ಸೆಕೆಂಡಿನಿಂದ ಎರಡು ಸೆಕೆಂಡುಗಳ ನಡುವೆ ಇವೆ ಎಂದು ಹೇಳಿದರೆ ಇನ್ನು ಕೆಲ ವಿಮರ್ಶಕರು ಅದಕ್ಕಿಂತಲೂ ಸಣ್ಣ ಅವಧಿಯದು ಎಂದು ಭಾವಿಸಿದ್ದಾರೆ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದಂತೆ ಸಾಮಾನ್ಯ ಅಭಿವ್ಯಕ್ತಿಗಳು ನಮ್ಮ ಮುಖದ ಮೇಲೆ ಬರುವ ಸಾಮಾನ್ಯ ಭಾವನೆಗಳು ಎಂದು ಕರೆಯಲ್ಪಡುವ ಸಮಗ್ರ ಅಭಿವ್ಯಕ್ತಿಗಳಾಗಿವೆ ಈ ಅಭಿವ್ಯಕ್ತಿಗಳು ನಾವು ಹೇಳುತ್ತಿರುವ ವಿಷಯಕ್ಕೆ ಹೊಂದಿಕೆಯಾಗುತ್ತವೆ ಮತ್ತು ಅವು ಧ್ವನಿಯ ಏರಿಳಿತಗಳಿಗೆ ಸಹ ಹೊಂದಿಕೆಯಾಗುತ್ತದೆ ಅವುಗಳನ್ನು ಸಾಮಾನ್ಯವಾಗಿ ಜನರು ಕಣ್ಣಿನಿಂದ ಗುರುತಿಸಬಹುದಾಗಿದ್ದು ಅಥವಾ ನೋಡಬಹುದಾಗಿದ್ದು ಅದನ್ನು ಮೌಲ್ಯೀಕರಿಸಬಹುದು ಹಾಗಾಗಿ ಇವು ಸಂವಹನದ ಆಧಾರವನ್ನು ರೂಪಿಸುತ್ತವೆ ಅವುಗಳನ್ನು ಸಾಮಾನ್ಯವಾಗಿ ನೋಡುಗರು ಅರ್ಥಮಾಡಿಕೊಳ್ಳುವ ಮತ್ತು ಪುನರಾವರ್ತಿಸುವ ಸಾಮರ್ಥ್ಯವನ್ನು ಆಧಾರಿಸಿವೆ ಎಂದು ಕಂಡುಕೊಳ್ಳಲಾಗಿದೆ ಮತ್ತೊಂದೆಡೆ ಸೂಕ್ಷ್ಮ ಅಭಿವ್ಯಕ್ತಿಯೂ ಮರೆಮಾಚಲು ಬಯಸುವ ಒಂದು ಭಾವನೆಯನ್ನು ಪ್ರದರ್ಶಿಸುತ್ತದೆ ಎಂದು ಕಂಡುಹಿಡಿಯಲಾಗಿದೆ ಆದ್ದರಿಂದ ಇದು ಭಾವನೆಗಳ ದಬ್ಬಾಳಿಕೆಯನ್ನು ಪ್ರದರ್ಶಿಸುತ್ತದೆ ಎಂದು ಹೇಳಬಹುದು ಜೊತೆಗೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಮರೆಮಾಚುವುದು ನಮಗೆ ಕಠಿಣವಾದುದು ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಏಕಕಾಲದಲ್ಲಿ ನಮ್ಮ ಹೃದಯದಲ್ಲಿ ಎರಡು ಸಂಘರ್ಷದ ಭಾವನೆಗಳು ನಡೆಯುತ್ತಿರುವಾಗ ಸೂಕ್ಷ್ಮ ಅಭಿವ್ಯಕ್ತಿಗಳು ಸಾಮಾನ್ಯವಾಗಿ ಸಂಭವಿಸುತ್ತದೆ ಇದು ಸ್ವಯಂಪ್ರೇರಿತ ವಾಗಿರಬಹುದು ಅಥವಾ ಸ್ವಯಂಪ್ರೇರಿತವಲ್ಲದೆಯು ಇರಬಹುದು ಈ ಪ್ರತಿಕ್ರಿಯೆಗಳು ವಿರೋಧಾತ್ಮಕ ವಾಗಿದ್ದು ಉದಾಹರಣೆಗೆ ನಾವು ಒಳಗೆ ಕೋಪವನ್ನು ಅನುಭವಿಸುತ್ತಿದ್ದರೂ ಮುಖದ ಮೇಲೆ ಸಂತೋಷವನ್ನು ಅಥವಾ ಮೆಚ್ಚುಗೆಯನ್ನು ತೋರಿಸಲು ಬಯಸುತ್ತೇವೆ ಆದರೂ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಮುಖದಲ್ಲಿ ಸೂಕ್ಷ್ಮ ಅಭಿವ್ಯಕ್ತಿಗಳು ಹೊರಬಂದು ನಮ್ಮ ಒಳಗಿರುವ ಭಾವನೆಯನ್ನು ಹೊರಹಾಕುತ್ತವೆ ಹೀಗೆ ಒಂದು ಭಾವನೆಯು ದಬ್ಬಾಳಿಕೆ ಯಾವುದು ಎಂದು ಅರ್ಥವಾಗುತ್ತದೆ ಎರಡು ಭಾವನೆಗಳು ವಿರೋಧಾತ್ಮಕ ವಾಗಿದ್ದು ಪ್ರಜ್ಞಾಪೂರ್ವಕ ಅಥವಾ ಸಮಗ್ರ ಅಭಿವೃದ್ಧಿಯಲ್ಲಿ ನಮಗೆ ಮೆಚ್ಚುಗೆ ಮತ್ತು ಸಂತೋಷದ ಅಭಿವ್ಯಕ್ತಿಯನ್ನು ಅನುಕರಿಸಲು ಅನುವುಮಾಡಿಕೊಡುತ್ತದೆ ಮತ್ತೊಂದೆಡೆ ಸೂಕ್ಷ್ಮ ಅಭಿವ್ಯಕ್ತಿಗಳು ನಮ್ಮ ಭಾವನಾತ್ಮಕ ಸ್ಥಿತಿಯ ಸತ್ಯವನ್ನು ಬಹಳ ಸಂಕ್ಷಿಪ್ತವಾಗಿ ಸೂಚಿಸುತ್ತವೆ ಏಕೆಂದರೆ ಇವು ಕ್ಷಣಿಕ ವಾಗಿದ್ದು ವಿಭಿನ್ನ ಶೈಲಿಯಲ್ಲಿ ಸಂಭವಿಸುತ್ತವೆ ಇವುಗಳನ್ನು ನೋಡುಗರು ಮತ್ತು ಭಾಷಣಕಾರರು ಮರೆಮಾಚುವುದು ಬಹಳ ಕಠಿಣ ನಾವು ಅವುಗಳನ್ನು ಸರಿಯಾಗಿ ಗ್ರಹಿಸಲು ಸಾಧ್ಯವಾದರೆ ಪರಸ್ಪರ ಸಂವಹನವನ್ನು ಹಾಗೂ ಅದರ ಉದ್ದೇಶವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಅರ್ಥಮಾಡಿಕೊಳ್ಳುವ ನಮ್ಮ ಸಾಮರ್ಥ್ಯವು ನಾವು ವಾಸಿಸುವ ಸಂಕೀರ್ಣ ಭಾವನಾತ್ಮಕ ಜಗತ್ತನ್ನು ತಿಳಿಯಲು ಸಹಾಯ ಮಾಡುತ್ತದೆ ಮತ್ತು ಇಲ್ಲಿ ಕಲ್ಪನೆಯ ಪಾತ್ರವು ಕೂಡ ಆಸಕ್ತಿದಾಯಕವಾಗಿದೆ ನಿಮ್ಮ ಸುತ್ತಲಿನ ಜನರು ಹೇಗೆ ಭಾವಿಸುತ್ತಾರೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಹೇಗೆ ನಾವು ವಾಸಿಸುವ ಸಂಕೀರ್ಣ ಭಾವನಾತ್ಮಕ ಜಗತ್ತನ್ನು ಅರ್ಥಮಾಡಿಕೊಳ್ಳಲು ಸೂಕ್ಷ್ಮ ಅಭಿವ್ಯಕ್ತಿಗಳು ಪ್ರಮುಖವಾದ ಪಾತ್ರವಹಿಸುತ್ತದೆ ಇತ್ತೀಚಿನ ಸಂಶೋಧನೆಗಳು ಭಾವನಾತ್ಮಕ ಬುದ್ಧಿವಂತಿಕೆಯ ಆಧಾರದ ಮೇಲೆ ಜನರು ತಮ್ಮ ವೃತ್ತಿಜೀವನದಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಎಂಬುದನ್ನು ಪರಿಣಾಮಕಾರಿಯಾಗಿ ತೋರಿಸುತ್ತದೆ ಭಾವನಾತ್ಮಕ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದು ಈ ಭಾವನಾತ್ಮಕ ಬುದ್ಧಿವಂತಿಕೆಯ ಒಂದು ಕೊಡುಗೆಯಾಗಿದೆ ಅರ್ಥಪೂರ್ಣ ಸಂಬಂಧಗಳನ್ನು ಸ್ಥಾಪಿಸಿದ ಇತರರೊಂದಿಗೆ ಉತ್ತಮವಾಗಿ ಸಂವಹನ ನಡೆಸಲು ಮತ್ತು ಸಂಬಂಧವನ್ನು ಬೆಳೆಸಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಹಾಗಾದರೆ ಸೂಕ್ಷ್ಮ ಅಭಿವ್ಯಕ್ತಿಗಳು ಎಂದರೆ ಯಾವುವು ಸೂಕ್ಷ್ಮ ಅಭಿವ್ಯಕ್ತಿಗಳು ಜನರು ಮರೆಮಾಚುವ ಭಾವನೆಗಳ ಚಿಹ್ನೆಗಳೇ ಆಗಿವೆ ಅದು ಹೆಚ್ಚಿನ ಸಂದರ್ಭಗಳಲ್ಲಿ ವ್ಯಕ್ತಿಗೆ ಅರಿವಿಲ್ಲದಂತೆಯೇ ಸೋರಿಕೆ ಯಾಗುತ್ತದೆ ಆದರೂ ಅವರ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಒಂದು ಶ್ರಮವನ್ನು ವ್ಯಕ್ತಪಡಿಸುತ್ತದೆ ಈ ಸೂಕ್ಷ್ಮ ಅಭಿವ್ಯಕ್ತಿಗಳು ಸಾಮಾನ್ಯವಾಗಿ ಅರ್ಧ ಸೆಕೆಂಡುಗಳು ಕಡಿಮೆ ಅವಧಿಯ ದಾಗಿದ್ದು ಜನಾಂಗ ಸಂಸ್ಕೃತಿ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ಎಲ್ಲರೂ ಇದೇ ರೀತಿ ವ್ಯಕ್ತಪಡಿಸುವ ಭಾವನೆಯ 7 ಸಾರ್ವತ್ರಿಕ ಅಭಿವ್ಯಕ್ತಿಗಳನ್ನು ವಿಜ್ಞಾನಿಗಳು ದಾಖಲಿಸಿದ್ದಾರೆ ಈ ಅಭಿವ್ಯಕ್ತಿಗಳನ್ನು ತುಲನಾತ್ಮಕವಾಗಿ ಗುರುತಿಸಲು ಜನರಿಗೆ ತರಬೇತಿಯನ್ನು ಕೂಡ ನೀಡಬಹುದು ಎಂದು ಸಂಶೋಧನೆಯು ತೋರಿಸಿದೆ ಸೂಕ್ಷ್ಮ ಅಭಿವ್ಯಕ್ತಿ ಎಂಬ ಪದ ಮತ್ತು ಅವುಗಳ ಹಿಂದಿನ ಕಲ್ಪನೆಯನ್ನು ಅಮೆರಿಕಾದ ಅಪರಾಧ ನಾಟಕ ದೂರದರ್ಶನ ಸರಣಿಯು ಲೈ ಟು ಮಿ ಎಂಬ ಶೀರ್ಷಿಕೆಯೊಂದಿಗೆ ಜನಪ್ರಿಯಗೊಳಿಸಿತು ಇದು ಮೂಲತಃ 2009ರ ಜನವರಿಯಲ್ಲಿ ಸಾಕ್ಸ್ ನೆಟ್ವರ್ಕ್ ನಲ್ಲಿ ಪ್ರಸಾರವಾಯಿತು ಈ ಪ್ರದರ್ಶನದಲ್ಲಿ ಪಾಲ್ ಎಕ್ಮನ್ ಪ್ರಸಿದ್ಧ ಮನಶಾಸ್ತ್ರಜ್ಞ ಮತ್ತು ಲೈನ್ ಮ್ಯಾನ್ ಗುಂಪು ಎಂದು ಕರೆಯಲ್ಪಡುವ ಅವರ ಸಹೋದ್ಯೋಗಿಗಳು ರೂಪಿಸಿದ ಕಾರ್ಯ ಯೋಜನೆಗಳನ್ನು ಎರವಲು ಪಡೆದಿದ್ದಾರೆ ಮತ್ತು ಈ ಪಕ್ಷಗಳಲ್ಲಿ ಹೆಚ್ಚಾಗಿ ಫೆಡರಲ್ ಕಾನೂನು ಜಾರಿಗೊಳಿಸಿದ ಸಂಸ್ಥೆಗಳು ಸ್ಥಳವಾಗಿದ್ದು ಅವರು ತನಿಖೆಗೆ ಸಹಾಯ ಮಾಡುತ್ತಾರೆ ಮತ್ತು ಸಾಮಾನ್ಯವಾಗಿ ಯಶಸ್ವಿ ತೀರ್ಮಾನಗಳನ್ನು ತಲುಪಲು ಅಪರಾಧಗಳ ಹಿಂದಿನ ಕಾರಣಗಳನ್ನು ಕಂಡು ಹಿಡಿಯಲು ಸೂಕ್ಷ್ಮ ಅಭಿವ್ಯಕ್ತಿಗಳು ಸಹಾಯಮಾಡುತ್ತವೆ ಮುಖದ ಕ್ರಿಯೆ ಆಂಗಿಕ ಭಾಷೆ ಮತ್ತು ಆ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯವಸ್ಥೆಯ ಮೂಲಕ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ವ್ಯಾಖ್ಯಾನಿಸುವುದು ಅವರ ವಿಧಾನವಾಗಿದೆ ಲೈಟು ಮೇ ಕುತೂಹಲಕಾರಿಯಾಗಿ ಕ್ಯಾಲೈಪರ್ ಅವರ ಕಾಲ್ಪನಿಕ ಪರಿಣಾಮಕಾರಿ ಪಾತ್ರವನ್ನು ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಅರ್ಥೈಸುವ ಮೂಲಕ ಅಪರಾಧವನ್ನು ಪರಿಹರಿಸುವ ವಿಜ್ಞಾನಕ್ಕೆ ಸುಂದರವಾದ ಪರಿಪೂರ್ಣತೆಯನ್ನು ನೀಡಿದೆ ಈ ಟಿವಿ ಕಾರ್ಯಕ್ರಮದ ವಿವಿಧ ಕಂತುಗಳು ಸಾರ್ವಜನಿಕರಲ್ಲಿ ಸೂಕ್ಷ್ಮ ಅಭಿವ್ಯಕ್ತಿಗಳ ಕಲ್ಪನೆಯನ್ನು ಜನಪ್ರಿಯಗೊಳಿಸಿದರು ಸೆಳೆತವು ಒಂದು ಸಂಕೋಚನ ವನ್ನು ಹರಿಸುತ್ತದೆ ಆದ್ದರಿಂದ ಕೆಳಗಿನ ಕಣ್ಣ ರೆಪ್ಪೆಗಳು ಮೇಲ್ಮುಖವಾಗಿ ಬೆಳೆಯುವುವು ಹೆಚ್ಚಿನ ಜನರು ಇವುಗಳನ್ನು ಗಮನಿಸುವುದಿಲ್ಲ ಡಾಕ್ಟರ್ ಕ್ಯಾಂಡಿಮ್ಯಾನ್ ನೊಂದಿಗೆ ಅವರು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಕೂಡ ಹೇಳುತ್ತಾರೆ ನೀವು ಅಪರಾಧವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೇನು ನಿಜವಾಗಿಯೂ ಮೋಸ ಪತ್ತೆಹಚ್ಚುವಲ್ಲಿ ಅವರು ವಿಶ್ವದ ಅಗ್ರಗಣ್ಯ ನಿಪುಣರು ನೀವು ಕೆಲಸದ ವಿಷಯವಾಗಿ ಸುಳ್ಳು ಹೇಳಿದಾಗ ನಾನು ಅದನ್ನು ಕಂಡು ಹಿಡಿಯಬಲ್ಲೆ ಎಂದು ನಿಮಗೆ ತಿಳಿದಿದೆಯೇ ಎಂದು ಅಧ್ಯಕ್ಷರು ನಿರ್ದಿಷ್ಟವಾಗಿ ಕೇಳಿದರು ಮತ್ತು ಅವರ ತಜ್ಞರ ತಂಡದ ಸಹಾಯದಿಂದ ಅಪರಾಧಗಳನ್ನು ಪರಿಹರಿಸುವ ವಿಜ್ಞಾನವನ್ನು ಪರಿಪೂರ್ಣಗೊಳಿಸಿದರು ನೀವು ನಿಮ್ಮ ಉಸಿರನ್ನು ಹಿಡಿದಿದ್ದೀರಿ ನೀವು ಏನೇನೋ ಮರೆಮಾಚುತ್ತಿದ್ದೀರಿ ಎರಡು ಬ್ಲಾಕ್ಗಳು ನೀವು ಸುಳ್ಳು ಹೇಳುತ್ತೀರಾ ಎಂದು ನನಗೆ ತಿಳಿಯುತ್ತದೆ ಆದರೆ ಮಿಸ್ಟರ್ ಏಕೆ ನೋಡುತ್ತೀರಿ ಮಾನವನ ಮುಖದ ಮೇಲೆ ಕಾಣುವ ಭಾವನೆಯ ಅಭಿವ್ಯಕ್ತಿಗಳ ಅಧ್ಯಯನವು ವಿವಿಧ ಜನಾಂಗ ಶಾಸ್ತ್ರಜ್ಞರು ಮತ್ತು ನಡವಳಿಕಾ ವಿಜ್ಞಾನಿಗಳ ಅಧ್ಯಯನ ಕಾರ್ಯಕ್ರಮಗಳ ಒಂದು ಭಾಗವಾಗಿದ್ದರೂ ಇವು ಸಂವಹನದ ಮೌಖಿಕ ಅಧ್ಯಯನಗಳ ಅಂಶವಾಗಿ ಅಸ್ತಿತ್ವಕ್ಕೆ ಬಂದಿರುವುದನ್ನು ನಾವು ಕಾಣಬಹುದು ಸೈಕೋಥೆರಪಿ ಎಂಬ ವಿಷಯದಲ್ಲಿ ಕಾರ್ಯವಿಧಾನಗಳ ಸೂಚಕಗಳಾಗಿ ಮೈಕ್ರೋ ಮೊಮೆಂಟರಿ ಫಾಷಿಯಲ್ ಎಕ್ಸ್ಪ್ರೆಷನ್ಸ್ ಎಂಬ ಶೀರ್ಷಿಕೆಯೊಂದಿಗೆ 1966ರಲ್ಲಿ ಇ ಹ್ಯಾಗರ್ಟ್ ಮತ್ತು ಕೆ ಐಸಾಕ್ಸ್ ಎಂಬ ಇಬ್ಬರು ವಿದ್ವಾಂಸರ ಸಂಶೋಧನಾ ಕಾರ್ಯದೊಂದಿಗೆ ಅಸ್ತಿತ್ವಕ್ಕೆ ಬಂದವು ಈ ವಿದ್ವಾಂಸರು ಮಾನಸಿಕ ಚಿಕಿತ್ಸೆಗೆ ಒಳಗಾಗುತ್ತಿದ್ದ ಇಬ್ಬರು ದಂಪತಿಗಳ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತಿದ್ದರು ದಂಪತಿಗಳ ನಡವಳಿಕೆಯನ್ನು ಸೆರೆಹಿಡಿದಿದ್ದ ವಿಡಿಯೋ ದೃಶ್ಯವೊಂದನ್ನು ನೋಡಿ ಅದರಲ್ಲಿ ದಾಖಲಾಗಿರುವ ಕೆಲವು ನಡವಳಿಕೆ ಗಳನ್ನು ಗಮನಿಸಿದರು ಆಗ ಅವರಿಗೆ ತಿಳಿದುಬಂದ ವಿಷಯವೇನೆಂದರೆ ಈ ಸೂಕ್ಷ್ಮ ಅಭಿವ್ಯಕ್ತಿಗಳು ಬೇಗನೆ ಮುಖದ ಮೇಲೆ ಹಾದು ಹೋಗುತ್ತವೆ ಅವುಗಳನ್ನು ಬರಿಗಣ್ಣಿನಿಂದ ಗ್ರಹಿಸುವುದು ಕಷ್ಟ ಮಾನವ ನಡವಳಿಕೆಯ ಈ ಅಂಶಗಳನ್ನು ವಿಡಿಯೋವನ್ನು ನಿಧಾನಗೊಳಿಸುವ ಮೂಲಕ ಮಾತ್ರ ಕಂಡುಕೊಳ್ಳಲಾಗಿದೆ ಕೆಲವು ಅಭಿವ್ಯಕ್ತಿಗಳು ನಾವು ಅವುಗಳ ಬಗ್ಗೆ ಜಾಗೃತರಾಗುವ ಮೊದಲೇ ಹಾದು ಹೊರಟು ಹೋಗುತ್ತವೆ ಎಂದು ಅವರು ಗಮನಿಸಿದ್ದಾರೆ ಮತ್ತು ಅವರ ಮುಖದ ಅಭಿವ್ಯಕ್ತಿಗಳು ಎಂಬ ಹೆಸರನ್ನು ಕೂಡ ಇವುಗಳಿಗೆ ನೀಡಿದ್ದಾರೆ ಪಾಲಕ್ ಮನ್ ತನ್ನ ಸ್ವತಂತ್ರ ಸಂಶೋಧನೆಯಲ್ಲಿ ಇದೇ ರೀತಿಯ ಫಲಿತಾಂಶವನ್ನು ಕಂಡುಕೊಂಡಿರುವುದು ದಾಖಲಾಗಿದೆ ಮೋಸದ ನಡವಳಿಕೆಯನ್ನು ಅಧ್ಯಯನ ಮಾಡುವಾಗ ಇದೇ ರೀತಿಯ ನಡವಳಿಕೆಗಳನ್ನು ಗಮನಿಸಿದ್ದಾರೆ ಅವರು ಈ ಸೂಕ್ಷ್ಮ ಅಭಿವ್ಯಕ್ತಿಗಳ ಬಗ್ಗೆ ಜಾಗೃತರಾಗಿ ಅವುಗಳನ್ನು ಹೆಸರಿಸಿದ್ದಾರೆ ಕೂಡ ಈ ಪದವನ್ನು ಅವರ ಪುಸ್ತಕ ಟೆಲ್ಲಿಂಗ್ ಲೈಸ್ ಕ್ಲೋಸೆಡ್ ಉಡಿಸಿದ ಇನ್ ಮರ್ಕೆಟ್ ಪ್ಲೇಸ್ ಪೊಲಿಟಿಕ್ಸ್ ಅಂಡ್ ಮ್ಯಾರೇಜ್ ಎಂಬ ಪುಸ್ತಕದಲ್ಲಿ 1985 ರಲ್ಲಿ ಪ್ರಕಟಿಸಿದ್ದಾರೆ ಆದರೆ ಪರಿಸರದ ಆವೃತ್ತಿಯು 2009ರಲ್ಲಿ ಪ್ರಕಟವಾಗಿದ್ದು ಇದರಲ್ಲಿ ಅವರು ತಮ್ಮ ಸಂಶೋಧನೆಗಳನ್ನು ಸೂಕ್ಷ್ಮ ಅಭಿವ್ಯಕ್ತಿಗಳು ಎಂಬುದಾಗಿ ಮಾತ್ರ ಕರೆದಿದ್ದಾರೆ Paul Ekman ಅವರ ಕೆಲಸವು ಈ ವಲಯದಲ್ಲಿ ಒಂದು ಮೈಲಿಗಲ್ಲಾಗಿದ್ದು ಇದು ನಮ್ಮ ಮುಖದ ಮೇಲೆ ಸಾಲಾಗಿ ಬರುವ ಭಾವನಾತ್ಮಕ ಸೋರಿಕೆ ಗಳ ಬಗ್ಗೆ ಒಳನೋಟಗಳನ್ನು ನೀಡುತ್ತದೆ ಅಲ್ಲದೆ ಮೋಸದ ನಡವಳಿಕೆಯ ಸುಳಿವುಗಳನ್ನು ಕೂಡ ನೀಡುತ್ತದೆ ಈ ಪುಸ್ತಕದಲ್ಲಿ ಏಕಮನ್ ಅಂತರಾಷ್ಟ್ರೀಯ ಸಾರ್ವಜನಿಕ ವ್ಯಕ್ತಿಗಳ ವಂಚನೆಯ ವಿವಿಧ ತಂತ್ರಗಳನ್ನು ಗುರುತಿಸಿದ್ದಾರೆ ಉದಾಹರಣೆಗೆ ಅಡಾಲ್ಫ್ ಹಿಟ್ಲರ್ ಮತ್ತು ರಿಚರ್ಡ್ ನಿಕ್ಸನ್ ರವರು ಸೂಕ್ಷ್ಮ ಮತ್ತು ಸಮಗ್ರ ಅಭಿವ್ಯಕ್ತಿಗಳ ನಡುವೆ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಕೆಲವು ಸಣ್ಣ ಅಪರಾಧಿಗಳು ಮತ್ತು ವ್ಯಭಿಚಾರಿಗಳು ಸೇರಿದಂತೆ ವಿವಿಧ ಖಾಸಗಿ ವ್ಯಕ್ತಿಗಳ ನಡವಳಿಕೆಯನ್ನು ಸಹ ಅವರು ಅಧ್ಯಯನ ಮಾಡಿದ್ದಾರೆ ಸುಳ್ಳು ತನ್ನ ರೂಪದಲ್ಲಿ ತಪ್ಪು ಮಾಹಿತಿ ಗಿಂತಲೂ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ಅವರ ಅಧ್ಯಯನವು ವಿವರಿಸುತ್ತದೆ ಒಬ್ಬ ವ್ಯಕ್ತಿಯ ಆಂಗಿಕ ಭಾಷೆ ಧ್ವನಿ ಮುಖದ ಅಭಿವ್ಯಕ್ತಿಗಳು ನಿರ್ದಿಷ್ಟವಾಗಿ ಸುಳ್ಳನ್ನು ಹೇಗೆ ಹೊರಹಾಕಬಹುದು ಮತ್ತು ಸೂಕ್ಷ್ಮ ಅಭಿವ್ಯಕ್ತಿಗಳಿಗೆ ಇರುವ ಜನರು ಈ ಸುಳ್ಳುಗಳನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಒಬ್ಬ ವ್ಯಕ್ತಿಯು ವೃತ್ತಿಪರ ಪತ್ತೆದಾರರಿಂದ ತಪ್ಪಿಸಿಕೊಳ್ಳಬಹುದು ಉದಾಹರಣೆಗೆ ಪೊಲೀಸ್ ಅಧಿಕಾರಿಗಳಿಂದ ವಕೀಲರು ಅಥವಾ ನ್ಯಾಯಾಧೀಶರಿಂದ ಇನ್ಯಾವುದೇ ಕಾನೂನು ಜಾರಿಗೊಳಿಸುವ ಏಜೆಂಟರಿಂದ ತಪ್ಪಿಸಿಕೊಳ್ಳಬಹುದು ಅಲ್ಲದೇ ಯಾಂತ್ರಿಕ ಸುಳ್ಳು ಪತ್ತೆ ಮಾಡುವ ಯಂತ್ರಗಳಿಂದಲೂ ತಪ್ಪಿಸಿಕೊಳ್ಳಬಹುದು ಎಲ್ಲರಲ್ಲೂ ಸೂಕ್ಷ್ಮ ಅಭಿವ್ಯಕ್ತಿಗಳು ಕಂಡುಬರುತ್ತವೆ ಆದರೂ ನಾವು ಮೊದಲು ಚರ್ಚಿಸಿದಂತೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಮರೆಮಾಚುವುದು ಬಹುಶಹ ಅಸಾಧ್ಯ ಸಂಭವಿಸುತ್ತವೆ ನಾವು ಅವುಗಳನ್ನು ವ್ಯಕ್ತವಾಗದಂತೆ ತಡೆಯಲು ಸಾಧ್ಯವಿಲ್ಲ ಸೋರಿಕೆ ಯಾಗುವ ಈ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಕಂಡುಹಿಡಿಯಲು ಕಲಿಯುವುದು ಭಾವನಾತ್ಮಕ ಬುದ್ಧಿವಂತಿಕೆಗೆ ನಿರ್ಣಾಯಕವಾಗಿದೆ ಮತ್ತು ಇತರ ಜನರ ನಡವಳಿಕೆಯಲ್ಲಿನ ಮೋಸವನ್ನು ಅರ್ಥಮಾಡಿಕೊಳ್ಳಲು ಈ ಪಟ್ಟಿಯು ನಮಗೆ ಸಮಗ್ರ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ ಸಮಗ್ರ ಅಭಿವ್ಯಕ್ತಿಗಳು ಸ್ಪಷ್ಟ ಅಥವಾ ಸಾಮಾನ್ಯ ಮುಖದ ಅಭಿವ್ಯಕ್ತಿಗಳು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಈ ಸೂಕ್ಷ್ಮ ಅಭಿವ್ಯಕ್ತಿಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಲಾಗುತ್ತದೆ ಅಥವಾ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬರೂ ಸಮಗ್ರ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿಗಳ ಮಹತ್ವವು ಕೂಡ ಅರ್ಥವನ್ನು ಕಳೆದುಕೊಳ್ಳಬಹುದು ಸಮಗ್ರ ಅಭಿವ್ಯಕ್ತಿಗಳು ಕೆಲವು ಸೆಕೆಂಡುಗಳವರೆಗೆ ಮಾತ್ರ ಇರುತ್ತವೆ ಹಾಗಾಗಿ ನಮ್ಮಲ್ಲಿ ಹೆಚ್ಚಿನವರು ಮಾನವ ಮುಖದ ಮೇಲಿನ ಅಭಿವ್ಯಕ್ತಿಯನ್ನು ಸುಲಭವಾಗಿ ಗುರುತಿಸಬಹುದು ಆದರೆ ಸಮಗ್ರ ಅಭಿವ್ಯಕ್ತಿಗಳಿಗೆ ಹೋಲಿಸಿದರೆ ಸೂಕ್ಷ್ಮ ಅಭಿವ್ಯಕ್ತಿಗಳು ಸೆಕೆಂಡಿನ ಒಂದು ಭಾಗದಲ್ಲಿ ಮಾತ್ರ ಸಂಭವಿಸುತ್ತವೆ ಆದ್ದರಿಂದ ಇವನ್ನು ಪತ್ತೆ ಮಾಡುವುದು ಕಷ್ಟ ಸಮಗ್ರ ಅಭಿವ್ಯಕ್ತಿಗಳು ನಮ್ಮ ಮುಖದ ಅಭಿವ್ಯಕ್ತಿಗಳು ಮೂಲಕ ಜನರ ಆಲೋಚನೆ ಹಾಗೂ ಅವರ ಮಾತಿನ ವಿಷಯಕ್ಕೆ ಹೊಂದಿಕೆಯಾಗುತ್ತದೆ ಪದಗಳ ಸಹಾಯದಿಂದ ವ್ಯಕ್ತಪಡಿಸಲು ಪ್ರಯತ್ನಿಸಿದಾಗ ಧ್ವನಿಯ ಸ್ವರಕ್ಕೂ ಕೂಡ ಈ ಅಭಿವ್ಯಕ್ತಿಗಳು ಹೊಂದಿಕೆಯಾಗಿ ಕಾರ್ಯನಿರ್ವಹಿಸುತ್ತವೆ ಆದರೂ ಸೂಕ್ಷ್ಮ ಅಭಿವ್ಯಕ್ತಿಗಳು ನಮಗೆ ಅರಿವಿಲ್ಲದೆಯೇ ನಾವು ಮರೆಮಾಚಲು ಇಚ್ಚಿಸುವ ಭಾವನೆಯನ್ನು ಪ್ರದರ್ಶಿಸಿ ಬಿಡುತ್ತವೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಯೋಜನಕಾರಿಯಾಗಿದೆ ಆಂಗಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದು ಆ ವ್ಯಕ್ತಿಯ ನಿಜವಾದ ಆಸೆಯನ್ನು ಅರ್ಥಮಾಡಿಕೊಳ್ಳಲು ನಮಗೆ ಹೇಗೆ ಸಹಾಯ ಮಾಡುವುದು ಅಭಿವ್ಯಕ್ತಿಗಳು ಮತ್ತು ಅವುಗಳ ತಿಳುವಳಿಕೆ ಕೌಶಲ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಸೂಕ್ಷ್ಮ ಅಭಿವ್ಯಕ್ತಿಗಳು ಭಾವನೆಗಳ ಕೋರಿಕೆಯಂತೆ ಹಾಗೂ ಮನಸ್ಸಿನ ಚುಚ್ಚುಮದ್ದುಗಳನ್ನು ವ್ಯಕ್ತಿಗಳ ಭಾವನಾತ್ಮಕ ತಿಥಿಯಲ್ಲಿ ಪ್ರತಿಬಿಂಬಿಸುತ್ತವೆ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿಯ ಆಂತರಿಕ ಭಾವನಾತ್ಮಕ ಪ್ರಕ್ಷುಬ್ಧತೆಗೆ ಒಂದು ಕಿಟಕಿ ಯಾಗಿ ಕಾರ್ಯನಿರ್ವಹಿಸುತ್ತವೆ ಈ ಸೋರಿಕೆಗಳು ಮುಖದ ಒಂದು ಪ್ರದೇಶದಲ್ಲಿ ಹೆಚ್ಚು ಸೂಕ್ಷ್ಮ ರೀತಿಯಲ್ಲಿ ಅಥವಾ ಇಡೀ ಮುಖದಾದ್ಯಂತ ಹರಿದುಬಂದಿರುವ ತ್ವರಿತ ಅಭಿವ್ಯಕ್ತಿಯ ರೂಪದಲ್ಲಿ ಪ್ರತಿಫಲಿಸಬಹುದು ಇವು ನಮ್ಮ ಭಾವನಾತ್ಮಕ ಅರಿವನ್ನು ಹೆಚ್ಚಿಸುತ್ತವೆ ಮತ್ತು ಸುಳ್ಳಿನ ಅರಿವು ಮೂಡಿಸಲು ನಮಗೆನಾವುಸಹಾಯ ಮಾಡುತ್ತವೆ ಮೌಖಿಕ ಉಲ್ಲೇಖಗಳಿಗಿಂತ ಭಿನ್ನ ವಾಗಿ ವಂಚನೆಗಳು ವ್ಯಕ್ತಿಗಳು ಕೆಲವು ಸಾರ್ವತ್ರಿಕತೆಯನ್ನು ಹೊಂದಿವೆಯೆಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ Paul Ekman ಅವರು ತರಬೇತಿ ಕಾರ್ಯಕ್ರಮಗಳನ್ನು ಸಹ ಪ್ರಾರಂಭಿಸಿದ್ದರು ಎಂಬುದು ಕುತೂಹಲಕಾರಿಯಾಗಿದೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಗಮನಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಜನರಿಗೆ ತರಬೇತಿ ನೀಡುವ ಒಂದು ಘಂಟೆ ಸಮಯದ ಸ್ವಯಂ ಸೂಚನಾ ಕಾರ್ಯಕ್ರಮವನ್ನು ಅವರು ಅಭಿವೃದ್ಧಿಪಡಿಸಿದರು ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಅರ್ಥಮಾಡಿಕೊಳ್ಳುವ ಅರ್ಹತೆಯೂ ಸಹಾಯಕ ಮತ್ತು ಬಹಳ ಪ್ರಯೋಜನಕಾರಿಯಾಗಿದೆ ನಮ್ಮ ಮುಖದ ಮೇಲೆ ಸೂಕ್ಷ್ಮ ಅಥವಾ ಸಮಗ್ರ ಅಭಿವ್ಯಕ್ತಿ ಯಾವುದೇ ಆಗಿರಲಿ ಅದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದು ಪದದಂತೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಒಂದು ಪದವು ವಿಭಿನ್ನ ಅರ್ಥಗಳನ್ನು ಹೊಂದಬಹುದು ಮತ್ತು ಒಂದು ಪದದ ಅರ್ಥವನ್ನು ಸರಿಯಾಗಿ ಇರಿಸಲು ನಾವು ಸಂದರ್ಭವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಸೂಕ್ಷ್ಮ ಅಭಿವ್ಯಕ್ತಿಗಳು ಅಥವಾ ಇತರ ಸ್ಥೂಲ ಮುಖದ ಅಭಿವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ನಾವು ಸಂದರ್ಭವನ್ನು ಮೀರಬಾರದು ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಮತ್ತಷ್ಟು ವಿವಿಧ ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ಅವು ಮೂರು ಗುಂಪುಗಳಲ್ಲಿ ಅಸ್ತಿತ್ವದಲ್ಲಿವೆ ಎಂದು ನಾವು ತಿಳಿಯಬಹುದು ಅನುಕರಿಸಿದ ತಟಸ್ಥಗೊಳಿಸಿದ ಮತ್ತು ಮುಖವಾಡದ ಅಭಿವ್ಯಕ್ತಿಗಳು ಎಂಬುದಾಗಿ ವಿಭಜಿಸಲಾಗಿದೆ ಅನುಕರಿಸಿದ ಅಭಿವ್ಯಕ್ತಿಗಳು ಸಾಮಾನ್ಯವಾಗಿ ಸೂಕ್ಷ್ಮ ಅಭಿವ್ಯಕ್ತಿಗಳ ಅಧ್ಯಯನ ರೂಪಗಳಾಗಿವೆ ಇವು ನಿಜವಾದ ಭಾವನೆಯನ್ನು ಹೊಂದಿರುವುದಿಲ್ಲ ಬದಲಾಗಿ ಪರಿಣಾಮ ಪ್ರದರ್ಶನದಂತೆ ಇರುತ್ತದೆ ಇದು ಅಭಿವ್ಯಕ್ತಿಯ ಸಂಕ್ಷಿಪ್ತ ಹೊಳಪು ಎಂಬಂತೆ ಮಾತ್ರ ಸಂಭವಿಸುತ್ತದೆ ಇದನ್ನು ವ್ಯಕ್ತಪಡಿಸಿದ ನಂತರ ತಕ್ಷಣ ಮುಖವು ಅದರ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ನಿಜವಾದ ಭಾವನೆಯನ್ನು ನಿಗ್ರಹಿಸಿದಾಗ ಮತ್ತು ಮುಖವು ತಟಸ್ಥ ಗುಂಡ್ ಇರುವಾಗ ತಟಸ್ಥಗೊಳಿಸಿದ ಅಭಿವ್ಯಕ್ತಿಯು ಸಂಭವಿಸುತ್ತದೆ ಈ ರೀತಿಯ ಸೂಕ್ಷ್ಮ ಅಭಿವ್ಯಕ್ತಿ ಸುಲಭವಾಗಿ ಗಮನಿಸಲಾಗುವುದು ಇಲ್ಲ ಕೆಲವರು ಅದನ್ನು ಕೊಂಚವು ಗಮನಿಸದೆ ಹೋಗಬಹುದು ಮುಖವಾಡದ ಅಭಿವ್ಯಕ್ತಿಯೆಂದರೆ ನಿಜವಾದ ಅಭಿವ್ಯಕ್ತಿಯನ್ನು ಸುಳ್ಳು ಅಭಿವ್ಯಕ್ತಿಯಿಂದ ಸಂಪೂರ್ಣವಾಗಿ ಮರೆಮಾಚುವುದು ಎಂದರ್ಥ ಮುಖವಾಡದ ಅಭಿವ್ಯಕ್ತಿಗಳು ಸೂಕ್ಷ್ಮ ಅಭಿವ್ಯಕ್ತಿಗಳಾಗಿವೆ ಅದು ಉಪಪ್ರಜ್ಞೆ ಇಂದ ಅಥವಾ ಪ್ರಜ್ಞಾಪೂರ್ವಕವಾಗಿ ಮರೆಮಾಚಲು ಉದ್ದೇಶಿಸಲಾದವು ಮುಖದ ಮೇಲೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಯಶಸ್ವಿಯಾಗಿ ಗ್ರಹಿಸುವ ಸಾಮರ್ಥ್ಯವನ್ನು ಕೆಲವೇ ಜನರು ಹೊಂದಿದ್ದಾರೆ ಒಟ್ಟು ಜನಸಂಖ್ಯೆಯ ಸುಮಾರು ಶೇಕಡಾ ಮೂರರಷ್ಟು ಭಾಗದ ಜನರು ಮಾತ್ರ ಈ ಸಾಮರ್ಥ್ಯವನ್ನು ಹೊಂದಬಹುದು ಎಂದು ಸಂಶೋಧಕರು ಹೇಳುತ್ತಾರೆ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಸ್ವಯಂಪ್ರೇರಿತವಾಗಿಯೂ ಇರಬಹುದು ಅಥವಾ ಸ್ವಯಂ ಪ್ರೇರಿತ ವಲ್ಲದೆಯು ಇರಬಹುದು ಎಂದು ಹೇಳಲಾಗಿದೆ ಮುಖದ ಅಭಿವ್ಯಕ್ತಿಗಳನ್ನು ಕೂಡ ಕೆಲವೊಮ್ಮೆ ನಿಯಂತ್ರಿಸಬಹುದು ಕೆಲವರು ತಮ್ಮ ಅಭಿವ್ಯಕ್ತಿಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹುಟ್ಟಿನಿಂದಲೇ ಪಡೆದಿರುತ್ತಾರೆ ಉದಾಹರಣೆಗೆ ಕೆಲವು ಸುಳ್ಳುಗಾರರು ಮಕ್ಕಳಾಗಿದ್ದಾಗ ಸಣ್ಣ ಸುಳ್ಳುಗಳನ್ನು ಹೇಳಿ ತಪ್ಪಿಸಿ ಕೊಂಡಿರುತ್ತಾರೆ ಮತ್ತು ನಂತರ ಅವರು ಈ ಕೌಶಲ್ಯವನ್ನು ಇನ್ನಷ್ಟು ಬೆಳೆಸಿಕೊಂಡಿರುತ್ತಾರೆ ಆದರೆ ಇತರ ಕೆಲವು ಜನರು ತಮ್ಮ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ನಿಯಂತ್ರಿಸಲು ತರಬೇತಿ ಪಡೆಯಬೇಕಾಗುತ್ತದೆ ಆದರೂ ನಮ್ಮಂತಹ ವೃತ್ತಿಗಳಲ್ಲಿ ಸರಾಸರಿ ಸೂಕ್ಷ್ಮ ಅಭಿವ್ಯಕ್ತಿಗಳ ನಿಯಂತ್ರಣವು ಬಹಳ ಕಷ್ಟಕರ ಜನರು ಭಾವನೆ ಅಥವಾ ಅಭಿವ್ಯಕ್ತಿಗಳನ್ನು ಅನುಕರಿಸಬಹುದು ಎಂದು ಕೆಲವೊಮ್ಮೆ ನಾವು ಅಂದುಕೊಳ್ಳುತ್ತೇವೆ ಏಕೆಂದರೆ ಜನರು ಆ ಭಾವನೆಯನ್ನು ತೋರಿಸುತ್ತಿರುತ್ತಾರೆ ಆದರೆ ತೋರಿಸುತ್ತಿರುವ ಭಾವನೆಯನ್ನು ಅವರು ನಿಜವಾಗಿಯೂ ಅನುಭವಿಸದೆಯೇ ಇರಬಹುದು ಹೊರಗೆ ತೋರಿಸುವ ಭಾವನೆಗಿಂತ ಒಳಗೆ ಸಂಪೂರ್ಣವಾಗಿ ವಿಭಿನ್ನ ಭಾವನೆಯನ್ನು ಅನುಭವಿಸುತ್ತಿರಬಹುದು ಏಕ್ ಮ್ಯಾನ್ ಬಳಸಿದ ಮತ್ತೊಂದು ಪದವೆಂದರೆ ಮೊಟಕುಗೊಳಿಸಿದ ಎಂದು ಕರೆಯುತ್ತಾರೆ ತಾತ್ಕಾಲಿಕ ನಿಯತಾಂಕಗಳಿಂದ ಪರೀಕ್ಷಿಸಿದಾಗ ಸೂಕ್ಷ್ಮ ಅಭಿವ್ಯಕ್ತಿಗಳು ಸಂಪೂರ್ಣಗೊಂಡಿವೆ ಎಂಬುದು ಗಮನಿಸುವುದು ಮುಖ್ಯ ಆದರೆ ಸಂಶೋಧನೆಗಳು ಅಭಿವ್ಯಕ್ತಿಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂಬುದನ್ನು ತೋರಿಸುತ್ತವೆ ನಾವು ನಮ್ಮ ಮುಖದ ಭಾವನೆಯನ್ನು ನಿಯಂತ್ರಿಸಲು ವಿಭಿನ್ನ ಕಾರಣಗಳಿವೆ ಉದಾಹರಣೆಗೆ ಸಾಮಾಜಿಕ ಸಾಂಸ್ಕೃತಿಕ ಸಂಪ್ರದಾಯಗಳು ಅಥವಾ ಕುಟುಂಬಗಳಲ್ಲಿ ಅಸ್ತಿತ್ವದಲ್ಲಿರುವ ವೈಯಕ್ತಿಕ ನಿಯಮಗಳು ಅಥವಾ ಸಮಾಜದ ಒಂದು ಸಣ್ಣ ಭಾಗವೂ ಕೂಡ ಇರಬಹುದು ಅನೇಕ ಸಮಾಜಗಳು ಚಿಕ್ಕ ಹುಡುಗರಲ್ಲಿ ಮತ್ತು ಚಿಕ್ಕ ಹುಡುಗಿಯರಲ್ಲಿ ನಡವಳಿಕೆಯನ್ನು ಪ್ರೋತ್ಸಾಹಿಸುತ್ತವೆ ಕೆಲವು ಸಮಾಜಗಳು ಗಂಡುಮಕ್ಕಳು ತೋರಿಸುವ ಕೆಲವು ನಡವಳಿಕೆಗಳನ್ನು ಪ್ರೋತ್ಸಾಹಿಸುವುದಿಲ್ಲ ಉದಾಹರಣೆಗೆ ಅಳುವುದು ಅಥವಾ ಭಯಪಡುವುದು ಅದೇ ರೀತಿ ಹೆಣ್ಣು ಮಕ್ಕಳು ಜೋರಾಗಿ ಮಾತನಾಡಬಾರದು ಅಥವಾ ಆಕ್ರಮಣಕಾರಿಯಾಗಿ ಇರಬಾರದು ಎಂಬುದನ್ನು ಕೂಡ ಪ್ರೋತ್ಸಾಹಿಸಲಾಗುತ್ತದೆ ಜೊತೆಗೆ ಇತರ ಪ್ರದರ್ಶಕ ನಿಯಮಗಳು ಹೆಚ್ಚು ವೈಯಕ್ತಿಕ ವೆಂದು ಪರಿಗಣಿಸಲಾಗಿದೆ ಇವು ಆಯಾ ಗುಂಪಿನ ಅಥವಾ ಸಮಾಜದ ಉತ್ಪನ್ನಗಳಾಗಿದ್ದು ನಿರ್ದಿಷ್ಟ ವಯಕ್ತಿಕ ಕುಟುಂಬಗಳ ವಿಲಕ್ಷಣತೆಯನ್ನು ಕೂಡ ಆಗಿದೆ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಮಗುವಿಗೆ ಎಂದಿಗೂ ತನ್ನ ತಂದೆಯನ್ನು ಕೋಪದಿಂದ ನೋಡಬಾರದು ಎಂದು ಕಲಿಸಲಾಗುತ್ತದೆ ಜೊತೆಗೆ ನಿರಾಶೆಯಾದಾಗ ಅಥವಾ ದುಃಖವಾದಾಗ ಅದನ್ನು ತೋರಿಸಿಕೊಳ್ಳಬಾರದು ಎಂದು ಕೂಡಾ ಕಲಿಸಲಾಗುತ್ತದೆ ಈ ಪ್ರದರ್ಶಕ ನಿಯಮಗಳು ಸಾಂಸ್ಕೃತಿಕ ಅಥವಾ ವೈಯಕ್ತಿಕ ಎಂಬುದನ್ನು ಸಾಮಾನ್ಯವಾಗಿ ಚಿಕ್ಕವಯಸ್ಸಿನಲ್ಲಿಯೇ ತಿಳಿಸಲಾಗುತ್ತದೆ ಉದಾಹರಣೆಗೆ ಮಗುವಿಗೆ ಅವನು ಅಥವಾ ಅವಳು ಮೂರು ವರ್ಷ ತುಂಬುವ ಮೊದಲು ಲಿಂಗ ಆಧಾರಿತ ನಿಯಂತ್ರಣಗಳನ್ನು ಕಲಿಸಲಾಗುತ್ತದೆ ಎಂದು ಸಂಶೋಧಕರು ನಮಗೆ ತಿಳಿಸಿದ್ದಾರೆ ಆದ್ದರಿಂದ ಮುಖದ ಅಭಿವ್ಯಕ್ತಿಯ ಈ ನಿಯಂತ್ರಣ ಆಯ ಸಂಪ್ರದಾಯಗಳು ಮತ್ತು ಕೌಟುಂಬಿಕ ವಾತಾವರಣಗಳಲ್ಲಿ ಸ್ವಯಂ ಚಾಲಿತವಾಗಿವೆ ಅವುಗಳು ನಮಗೆ ಅರಿವಿಲ್ಲದೆಯೇ ಸುಪ್ತಪ್ರಜ್ಞೆಯಲ್ಲಿ ಅಳವಡಿಸಲಾಗಿದೆ ಆದ್ದರಿಂದ ಅಳವಡಿಸಲಾಗಿರುವ ಇಂತಹ ನಡವಳಿಕೆಗಳು ನಮ್ಮ ಮುಖದ ಮೇಲೆ ನಮ್ಮ ಭಾವನೆಗಳ ಅಭಿವ್ಯಕ್ತಿಯನ್ನು ನಿಯಂತ್ರಿಸಲು ಅನುವುಮಾಡಿಕೊಡುತ್ತವೆ ಇಲ್ಲಿ ಬಹಳ ಆಸಕ್ತಿದಾಯಕವಾದ ಒಂದು ವಿಡಿಯೋವನ್ನು ತೋರಿಸುತ್ತೇನೆ ಇದು ಇಂಪ್ಯಾಕ್ಟ್ ಎಂಬ ಚಲನಚಿತ್ರದಿಂದ ಆಯ್ದ ತುಣುಕಾಗಿದೆ ಇದೊಂದು ಸೂಕ್ಷ್ಮ ಅಭಿವ್ಯಕ್ತಿಗಳು ಮತ್ತು ಆಂಗಿಕ ಭಾಷೆಯ ವಿಶ್ಲೇಷಣೆಯಾಗಿದೆ ಇದು ಮೂರು ಜನರ ಸ್ಪೂರ್ತಿದಾಯಕ ಚಿತ್ರಣವಾಗಿತ್ತು ಅವರು ತಮ್ಮನ್ನು ತಾವು ಹೇಗೆ ಪರಿವರ್ತಿಸಿಕೊಳ್ಳುತ್ತಾರೆ ಕ್ಲಿಷ್ಟಕರ ಸಂದರ್ಭಗಳನ್ನು ಹೇಗೆ ನಿವಾರಿಸಿಕೊಳ್ಳುತ್ತಾರೆ ಎಂಬುದನ್ನು ತೋರಿಸುತ್ತದೆ ಮೂರು ಜನರು ತಮ್ಮ ಉತ್ಪನ್ನಗಳನ್ನು ಚೌಕಾಸಿ ನಡೆಸಿ ಮಾರಾಟ ಮಾಡಬೇಕಾದ ದೃಶ್ಯಗಳಿವೆ ಅವರು ಚೌಕಾಸಿ ಮಾಡುವ ಸಂಭಾಷಣೆಯಲ್ಲಿ ಮೇಲುಗೈ ಸಾಧಿಸಲು ಪ್ರಯತ್ನಿಸುತ್ತಾರೆ ಹಾಗೂ ಅವರು ತಮ್ಮ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಬಳಸಿ ಭಾಷೆಯ ವಿವಿಧ ತಂತ್ರಗಳನ್ನು ಕೂಡ ಬಳಸುವ ಮೂಲಕ ಸಾಧಿಸುತ್ತಾರೆ ಈ ನಿರ್ದಿಷ್ಟ ವಿಡಿಯೋ ತುಣುಕಿನಲ್ಲಿ ಮೇಗನ್ ಮೂರುಜನ ಗ್ರಾಹಕರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಾದ ಸಂದರ್ಭವಿದೆ ಗ್ರಾಹಕರ ಮುಖದಲ್ಲಿ ನೀವು ಇಲ್ಲಿ ನೋಡುವುದು ಕೇವಲ ಎರಡು ತುಟಿಗಳು ಮೇಲಕ್ಕೆ ಹೋಗುವುದು ಮಾತ್ರ ಇದು ಸರಳವಾದ ನಗು ಮತ್ತು ಎರಡು ತುಟಿಯ ಮೂಲೆಗಳು ಸಮಾನವಾಗಿ ಮೇಲಕ್ಕೆ ಹೋಗುವುದರಿಂದ ಇದು ನಿಜವಾದ ಸಂತೋಷದ ಭಾವನೆ ಅಭಿವ್ಯಕ್ತಿ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು ಹತ್ತಿರದಿಂದ ನಿಧಾನಗತಿಯಲ್ಲಿ ನೋಡಿದಾಗ ಮಾತ್ರ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ಗ್ರಹಿಸಬಹುದು ಎರಡು ತುಟಿಯ ಮೂಲೆಗಳು ಮೊದಲು ಸ್ವಲ್ಪ ಮೇಲಕ್ಕೆ ಹೋಗುವುದನ್ನು ಮೊದಲು ಗ್ರಹಿಸಿ ನಂತರ ಅದು ನಿಜವಾದ ನಗು ಎಂಬುದು ತಿಳಿದುಬರುತ್ತದೆ ಸಂತೋಷದ ಅಭಿವ್ಯಕ್ತಿಯನ್ನು ಗ್ರಹಿಸಲು ಈ ವಿಡಿಯೋ ಉತ್ತಮವಾಗಿ ಸಹಾಯ ಮಾಡಿತು ಅದನ್ನು ಮತ್ತೊಮ್ಮೆ ನೋಡಿ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಏನು ನಡೆಯುತ್ತಿದೆ ಎಂದರೆ ಈ ವ್ಯಕ್ತಿಯು ತುಟಿಗಳನ್ನು ಒತ್ತಿ ಹಿಡಿದಿದ್ದಾನೆ ಮತ್ತು ಅವನ ನೋಟವೂ ದಿಟ್ಟಿಸುವ ಹಾಗಿದೆ ಅವನು ಕೋಪಗೊಂಡಿದ್ದು ಅಭಿವ್ಯಕ್ತಿಯು ತುಟಿಗಳ ಮೂಲಕ ಹಾಗೂ ಕಣ್ಣಿನ ಮೂಲಕ ವ್ಯಕ್ತವಾಗುತ್ತಿವೆ ಈ ಮೂಲಕ ಅವನು ತಲೆಯನ್ನು ಕೂಡ ಅಲುಗಾಡಿಸುತ್ತಿದ್ದ ಇದು ಸೂಕ್ಷ್ಮ ವ್ಯಕ್ತಿಗಿಂತಲೂ ಹೆಚ್ಚಾದ ಅಭಿವ್ಯಕ್ತಿಗಳನ್ನು ಒಳಗೊಂಡಿದೆ ಅವನು ಅಲುಗಾಡುವ ಮೊದಲು ಅವರ ಮುಖದ ಬಲಭಾಗದಲ್ಲಿ ಸಣ್ಣ ಸೆಳೆತವನ್ನು ನೀವು ಗಮನಿಸಿದ್ದೀರಾ ಅದು ತನ್ನ ಶ್ರೇಷ್ಠತೆಯ ಅಭಿವ್ಯಕ್ತಿಯಾಗಿದೆ ಅವನು ಕೇಳುತ್ತಿರುವುದನ್ನು ಅವನು ಇಷ್ಟಪಡುತ್ತಿಲ್ಲ ಅವನು ನೋಡುತ್ತಿರುವುದನ್ನು ಕೂಡ ಇಷ್ಟಪಡುತ್ತಿಲ್ಲ ಆದ್ದರಿಂದ ಇಲ್ಲಿ ಸರಿಯಾದ ಭಾವನೆ ಎಂದರೆ ಕೋಪ ಮತ್ತು ವಿಷಯದ ಸಂಯೋಜನೆ ಹತ್ತಿರದ ನಿಧಾನಗತಿಯ ಚಲನೆಯಲ್ಲಿ ವಿಡಿಯೋವನ್ನು ನೋಡೋಣ ಇಲ್ಲಿ ಒತ್ತಿದ ತುಟಿಗಳನ್ನು ನಾವು ನೋಡಬಹುದು ತುಟಿಯು ಬಲಭಾಗದಲ್ಲಿ ಸ್ವಲ್ಪ ತಿರುಚಲಾಗಿದ್ದು ಆ ಕ್ಷಣಕ್ಕೆ ಅದು ಸಣ್ಣದಾದ ಅಭಿವ್ಯಕ್ತಿಯೆಂದು ಭಾಸವಾದರೂ ಅದರ ಹಿಂದಿನ ಅರ್ಥ ಬಹಳ ಮಹತ್ವದಾಗಿದೆ ಸೂಕ್ಷ್ಮ ಅಭಿವ್ಯಕ್ತಿಗಳು ಸುಳ್ಳನ್ನು ಪತ್ತೆಹಚ್ಚುವ ಅತ್ಯಂತ ಭರವಸೆಯ ಸೂಚನೆಗಳು ಎಂದು ತಮ್ಮ ಸಂಶೋಧನೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ಪ್ರದರ್ಶಿಸಲಾದ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ಇದರಲ್ಲಿ ಒಂದು ಭಾವನೆಯ ಅಭಿವ್ಯಕ್ತಿಯೂ ನೈಜವಾಗಿದೆ ಆದರೆ ಎರಡನೇ ಚಿತ್ರದಲ್ಲಿ ಅದೇ ಪ್ರದರ್ಶನವು ಪರಿಣಾಮಕಾರಿಯಾದುದು ಭಾವನೆಯ ನಿಜವಾದ ಅಭಿವ್ಯಕ್ತಿ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತದೆ ಸೂಕ್ಷ್ಮ ಅಭಿವ್ಯಕ್ತಿಯ ಮೂಲಕ ಏಕಮಾನ ಕಲ್ಪನೆಯು ವಿವಿಧ ಕ್ಷೇತ್ರಗಳಲ್ಲಿ ಸಂಭಾವ್ಯ ಅನ್ವಯಿಕೆಗಳನ್ನು ಹೊಂದಿದ್ದು ಮಾನಸಿಕ ರೋಗಿಗಳ ರೋಗ ನಿರ್ಣಯಗಳಲ್ಲಿ ಇದರ ಬಳಕೆ ಗಮನಾರ್ಹವಾಗಿದೆ ಇಷ್ಟೇ ಅಲ್ಲದೆ ರಾಷ್ಟ್ರೀಯ ಭದ್ರತೆಗೆ ಸಮಕಾಲೀನ ಬೆದರಿಕೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಈ ರೀತಿಯ ಪರಿಸ್ಥಿತಿಗಳನ್ನು ಉತ್ತಮವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಅಧ್ಯಯನಗಳು ಸಹಾಯಕವಾಗಿವೆ ಈ ಸಂಶೋಧನೆಯ ಸಾಮರ್ಥ್ಯವು ವಿವಿಧ ಕ್ಷೇತ್ರಗಳ ಜನರನ್ನು ಈ ವಲಯಕ್ಕೆ ಪ್ರವೇಶಿಸಲು ಮತ್ತು ವಿವಿಧ ಆಯಾಮಗಳಲ್ಲಿ ಅಧ್ಯಯನ ಮಾಡಲು ಪ್ರೋತ್ಸಾಹಿಸಿದೆ ಈ ತರಗತಿಯಲ್ಲಿ ನಾನು ಪದೇಪದೇ ಭಾವನೆಗಳ ಅಭಿವ್ಯಕ್ತಿ ಕುರಿತಾದ ಅಶಾಬ್ದಿಕ ಸಂವಹನದ ಸಂಶೋಧನೆಯ ಮಹತ್ವವನ್ನು ಉಲ್ಲೇಖಿಸಿದ್ದೇನೆ Paul Ekman ಅಮೇರಿಕಾದ ನಟ ಕ್ಯಾಟೊ ಕ್ಯಾಲಿನ್ಸ್ ಅವರ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ವಿಶ್ಲೇಷಿಸುವ ಈ ನಿರ್ದಿಷ್ಟ ವಿಡಿಯೋ ತುಣುಕನ್ನು ಪ್ರದರ್ಶಿಸುವ ಮೂಲಕ ನಾನು ಈ ತರಗತಿಯನ್ನು ಕಳಿಸುತ್ತೇನೆ ಈ ನಟ ನೂತನ ಭಾವನೆಯನ್ನು ಹೇಗೆ ಪ್ರದರ್ಶಿಸುತ್ತಾನೆ ಎಂಬುದನ್ನು ಅವರು ವಿಶ್ಲೇಷಿಸುತ್ತಿದ್ದಾರೆ ಕ್ಯಾಟ್ ಒಕ್ಕಲಿನವರು ಅರ್ಜುನ ಗೃಹರಕ್ಷಕ ಎಂದು ನೀವು ನೋಡಲಿದ್ದೀರಿ ಅವರನ್ನು ಜಿಲ್ಲಾ ವಕೀಲರಾದ ಮಾರ್ಗರೇಟ್ ಕ್ಲಾರ್ಕ್ ಅವರು ಅಪರಾಧಿ ಎಂಬ ರೀತಿಯಲ್ಲಿ ಪ್ರಶ್ನಿಸುತ್ತಿದ್ದಾರೆ 1993 ರ ಕೊನೆಯಲ್ಲಿ ಅವರು ಪಾಲಾ ಬರ್ಬೇರಿ ಯೊಂದಿಗೆ ಡೇಟಿಂಗ್ ಮಾಡುತ್ತಿದ್ದರು ಅಲ್ಲವೇನು ಅವರು ತುಂಬಾ ಶ್ರಮಿಸುತ್ತಿದ್ದಾರೆ ಅವನು ನಿಜವಾಗಿಯೂ ಕೋಪಗೊಂಡಿದ್ದಾರೆ ಮತ್ತು ಅವನು ಆ ಭಾವನೆಯನ್ನು ತೋರಿಸಿದಾಗ ಅಸಹ್ಯ ಕೋಪ ಹಾಗೂ ಅಪಹಾಸ್ಯ ಇವುಗಳ ಅತಿವೇಗದ ಸೂಕ್ಷ್ಮ ಅಭಿವ್ಯಕ್ತಿಯನ್ನು ನಾವು ಕಾಣುತ್ತೇವೆ ಎಲ್ಲ ಭಾವನೆಗಳನ್ನು ಒಮ್ಮೆಲೆ ಅವನು ತೋರಿಸುವ ಸೂಕ್ಷ್ಮ ಅಭಿವ್ಯಕ್ತಿಯನ್ನು ನಾವು ಅನುಕರಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಅಭಿವ್ಯಕ್ತಿಗಳು ಸೂಕ್ತ ವತಿಯಿಂದ ಹಠಾತ್ತಾಗಿ ತನ್ನಂತಾನೇ ಸಂಭವಿಸುವಂತವು ಮಿಸ್ಟರ್ ಕಾಯಿಲೆನ್ ಪ್ರಸ್ತುತ ಸಂದರ್ಭದಲ್ಲಿ ನಿಮ್ಮ ಪಾತ್ರಕ್ಕೆ ನಿಮಗೆ ಸಾಕಷ್ಟು ಹಣ ಸಿಕ್ಕಿದೆ ಅಲ್ಲವೇ ಹೌದು ನೀವು ಹೇಳುತ್ತಿರುವುದು ನಮ್ಮ ಆಂಟೋನಿಯಸ್ ಬೆಳೆಸುವ ಸಸ್ಯ ಮತ್ತು ಕೋಪದ ಸಂಯೋಜನೆಯ ಭಾವನೆಯಾಗಿದೆ ವಿದ್ಯಾರ್ಥಿಗಳೇ ಇಂದು ನಾವು ಸೂಕ್ಷ್ಮ ಮತ್ತು ಸಮಗ್ರ ಮುಖದ ಅಭಿವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಚರ್ಚಿಸಿದ್ದೇವೆ ಮತ್ತು ನಮ್ಮ ಪರಸ್ಪರ ಸಂವಹನದಲ್ಲಿ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುವ ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ನಗುವಿನ ಅಭಿವ್ಯಕ್ತಿಗಳನ್ನು ಮತ್ತು ನಮ್ಮ ತಲೆಯ ಅಲುಗಾಡಿಸುವ ಕೆಯ ಅರ್ಥಗಳನ್ನು ವ್ಯಾಖ್ಯಾನಗಳೊಂದಿಗೆ ನೋಡೋಣ